ನಮಸ್ಕರ್ ಆದ್ದರಿಂದ ಕಳೆದ ಉಪನ್ಯಾಸದಲ್ಲಿ ನಾವು 3 ಹಂತದ ಸರ್ಕ್ಯೂಟ್ಗಳ ಬಗ್ಗೆ ನಮ್ಮ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಕೊನೆಯದಾಗಿ ನಾವು Y Y ಬ್ಯಾಲೆನ್ಸ್ ಸರ್ಕ್ಯೂಟ್ ಬಗ್ಗೆ ಚರ್ಚಿಸಿದ್ದೇವೆ ಅಂದರೆ ನೀವು Y Y ಬ್ಯಾಲೆನ್ಸ್ ಸರ್ಕ್ಯೂಟ್ ಅನ್ನು ಸಹ ಹೇಳಬಹುದು ಆದ್ದರಿಂದ ಇಂದಿನ ಉಪನ್ಯಾಸದಲ್ಲಿ ನಾವು Y ∆ ಮತ್ತು ∆ ∆ ಸರ್ಕಿಟ್ಗಳು ಮೊದಲಿಗೆ ನಾವು ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ನಾವು ಸಮತೋಲಿತ Y Δ ಸಂಪರ್ಕಗಳನ್ನು ಚರ್ಚಿಸುತ್ತೇವೆ ನಮ್ಮಲ್ಲಿ Y Δ ಸರ್ಕ್ಯೂಟ್ಗಳಿವೆ ಎಂದು ನೀವು ನೋಡುತ್ತೀರಿ ಅಲ್ಲಿ ಮೂಲವನ್ನು star ಸಂಪರ್ಕಿಸಲಾಗಿದೆ ಅಥವಾ ನೀವು Y ಎಂದು ಹೇಳಬಹುದು ಮತ್ತು ಲೋಡ್ ಅನ್ನು ಡೆಲ್ಟಾ ರೂಪದಲ್ಲಿ ಸಂಪರ್ಕಿಸಲಾಗಿದೆ ಮೂಲದ ಒಂದು ಹಂತವು ಲೋಡ್ನ A ಸಂಪರ್ಕಗೊಂಡಿರುವುದನ್ನು ನೀವು ನೋಡುತ್ತೀರಿ B ಲೋಡ್ನ B ಗೆ ಸಂಪರ್ಕ ಹೊಂದಿದೆ ಮತ್ತು ನಂತರ C ಲೋಡ್ನ C ಹಂತಕ್ಕೆ ಸಂಪರ್ಕ ಹೊಂದಿದೆ ಈ ರೀತಿಯಾಗಿ star ಮೂಲವು ಡೆಲ್ಟಾ ಸಂಪರ್ಕಿತ ಹೊರೆಗೆ ಶಕ್ತಿಯನ್ನು ನೀಡುತ್ತಿದೆ ಎಂದು ನೀವು ಹೇಳಬಹುದು ಈಗ ನೀವು ಈ ವ್ಯವಸ್ಥೆಯನ್ನು ನೋಡಿದರೆ ನಮಗೆ ಮೂಲ ಮತ್ತು ಲೋಡ್ ನಡುವೆ ತಟಸ್ಥ ಸಂಪರ್ಕವಿಲ್ಲ ಎಂದು ನೀವು ಸರಳವಾಗಿ ಹೇಳಬಹುದು ಈಗ ನಾವು ಧನಾತ್ಮಕ ಅನುಕ್ರಮವನ್ನು ಊಹಿಸಿದರೆ ಹಂತದ ವೋಲ್ಟೇಜ್ ಅಥವಾ ನೀವು ತಟಸ್ಥ ವೋಲ್ಟೇಜ್ಗೆ ಸಾಲು ಎಂದು ಹೇಳಬಹುದು VanVp∠0° VbnVp∠ 120° VcnVp∠120° ಈಗ ನಾವು Y Y ಸಂಪರ್ಕದ ಬಗ್ಗೆ ಚರ್ಚಿಸಿದಾಗ ನಾವು ಹಂತದ ವೋಲ್ಟೇಜ್ ಮತ್ತು ಲೈನ್ ವೋಲ್ಟೇಜ್ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಲೈನ್ ವೋಲ್ಟೇಜ್ Vab ಆಗಿರುತ್ತದೆ ಆದ್ದರಿಂದ ಮೂಲವು ನಿಮ್ಮ ಸ್ಟಾರ್ ಸಂಪರ್ಕಿಸಿರುವುದರಿಂದ ರೇಖೆಯ ವೋಲ್ಟೇಜ್ Vab ಆಗಿರುತ್ತದೆ ಎಂದು ನೀವು ನೋಡುತ್ತೀರಿ ಮತ್ತು Vab3Vp∠30° ನ ಮೌಲ್ಯವನ್ನು ನಾವು ಪಡೆದುಕೊಂಡಿದ್ದೇವೆ ನಾವು Y Y ಸಂಪರ್ಕದ ಬಗ್ಗೆ ಚರ್ಚಿಸಿದಾಗ ನಾವು ಇದನ್ನು ಪಡೆದುಕೊಂಡಿದ್ದೇವೆ ಅಂತೆಯೇ Vbc3Vp∠ 90°Vca3Vp∠ 210° ಈಗ ನೀವು ಈ ವ್ಯವಸ್ಥೆಯನ್ನು ನೋಡಿದರೆ ಮೂಲದ ರೇಖೆಯ ವೋಲ್ಟೇಜ್ ಲೋಡ್ನ ಹಂತದ ವೋಲ್ಟೇಜ್ಗೆ ಸಮನಾಗಿರುತ್ತದೆ ಏಕೆಂದರೆ ಗೆರೆ ಆಗಿರುವ ವೋಲ್ಟೇಜ್ ಡೆಲ್ಟಾದ AB ಹಂತದಾದ್ಯಂತ ಬರುತ್ತಿದೆ ಆದ್ದರಿಂದ ನಾವು 𝐕𝑎𝑏 𝐕𝐴𝐵 ಎಂದು ಬರೆಯಬಹುದು ಅದು ಲೋಡ್ ಹಂತದ ವೋಲ್ಟೇಜ್ ಲೋಡ್ನ 𝐕𝑏𝑐 𝐕𝐵𝐶 ಮತ್ತು VcaVCA ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ಡೆಲ್ಟಾ ಸಂಪರ್ಕಿತ ಲೋಡ್ ಅಥವಾ ಡೆಲ್ಟಾ ಸಂಪರ್ಕ ಮೂಲದ ಸಂದರ್ಭದಲ್ಲಿ ಹಂತದ ವೋಲ್ಟೇಜ್ ಲೈನ್ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಎಂದು ನೀವು ತಿಳಿಯುವಿರಿ ಆದ್ದರಿಂದ ನಾವು ಡೆಲ್ಟಾ ಸಂಪರ್ಕಿತ ಮೂಲ ಅಥವಾ ಲೋಡ್ ಅನ್ನು ನೋಡಿದಾಗಲೆಲ್ಲಾ ಡೆಲ್ಟಾದ ಹಂತದ ವೋಲ್ಟೇಜ್ ಮೂಲ ಅಥವಾ ಲೋಡ್ ಆಗಿರಲಿ ಡೆಲ್ಟಾದ ಲೈನ್ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಈ ಸಿಸ್ಟಮ್ ಕಾನ್ಫಿಗರೇಶನ್ಗಾಗಿ ಲೋಡ್ ಪ್ರತಿರೋಧಗಳಾದ್ಯಂತ ಲೈನ್ ವೋಲ್ಟೇಜ್ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳಬಹುದು ಅಂದರೆ ಲೈನ್ ವೋಲ್ಟೇಜ್ ಲೋಡ್ ಪ್ರತಿರೋಧದಾದ್ಯಂತ ಬರುವ ಹಂತದ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಈಗ ನಮಗೆ ದೊರೆತ ವೋಲ್ಟೇಜ್ ಮೌಲ್ಯಗಳಿಂದ ನಾವು ಹಂತದ ವಿದ್ಯುತ್ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಹಂತದ ವಿದ್ಯುತ್ ಇರುತ್ತದೆ IABVABZ∆ IBCVBCZ∆ ICAVCAZ∆ ಆದ್ದರಿಂದ ಈಗ ಇಲ್ಲಿ ನೀವು ಈ ವಿದ್ಯುತ್ ಒಂದೇ ಪ್ರಮಾಣವನ್ನು ಹೊಂದಿವೆ ಎಂದು ಹೇಳಬಹುದು ಆದರೆ ಇವುಗಳು 120 ಡಿಗ್ರಿಗಳಷ್ಟು ಪರಸ್ಪರ ಹಂತದಿಂದ ಹೊರಗುಳಿಯುತ್ತವೆ ಏಕೆಂದರೆ ಈ ವೋಲ್ಟೇಜ್ಗಳು ಒಂದಕ್ಕೊಂದು ಹಂತದಿಂದ 120 ಡಿಗ್ರಿಗಳಷ್ಟು ಹೊರಗಿರುತ್ತವೆ ಈ ಹಂತದ ವಿದ್ಯುತ್ಗಳನ್ನು ಪಡೆಯಲು ಈಗ ನಮಗೆ ಇನ್ನೊಂದು ಮಾರ್ಗವಿದೆ ಸಮತೋಲಿತ Y ಡೆಲ್ಟಾ ಸಂಪರ್ಕಕ್ಕೆ ನಾವು ಕಿರ್ಚಾಫ್ಸ್ ವೋಲ್ಟೇಜ್ ಕಾನೂನನ್ನು ಸರಳವಾಗಿ ಅನ್ವಯಿಸುತ್ತೇವೆ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೋಡೋಣ ಮತ್ತು KVL ಅನ್ನು ಅನ್ವಯಿಸಲು ನಾವು 𝑎𝐴𝐵𝑏𝑛𝑎 ಅನ್ನು ಪಡೆಯಲು ಲೂಪ್ ಅನ್ನು ಪರಿಗಣಿಸುತ್ತೇವೆ VanZ∆IABVbn0 ಅಥವಾ IABVan VbnZ∆VabZ∆VABZ∆ ಈ ರೀತಿಯಾಗಿ ನೀವು ಒಂದೇ ಮೌಲ್ಯವನ್ನು ಸಹ ಕಾಣಬಹುದು ಈಗ ನಾವು ಏನು ಮಾಡಬೇಕು ಎಂದು ಲೈನ್ ಕರೆಂಟ್ ಕಂಡುಹಿಡಿಯಲು ನಾವು ಪಡೆದ ಹಂತದ ವಿದ್ಯುತ್ನ್ನು ನಾವು ತೆಗೆದುಕೊಳ್ಳಬೇಕು ಮತ್ತು A B ಮತ್ತು C ನೋಡ್ಗಳಲ್ಲಿ KCL ಅನ್ನು ಅನ್ವಯಿಸಬೇಕು ಆದ್ದರಿಂದ ಈಗ ನೀವು KCL ಅನ್ನು ನೋಡ್ Aನಲ್ಲಿ ಅನ್ವಯಿಸಿದರೆ IaIAB ICA0 ICAIAB∠ 240° IaIAB ICAIAB1 1∠ 240° IAB10 5 j0 866IAB3∠ 30° ಅಂತೆಯೇ IbIBC IABIBC3∠ 30° IcICA IBCICA3∠ 30° ರೇಖೆಯ ವಿದ್ಯುತ್ ಪ್ರಮಾಣವು ಹಂತದ ವಿದ್ಯುತ್ ಪರಿಮಾಣಕ್ಕಿಂತ √3 ಪಟ್ಟು ಎಂದು ಇದು ತೋರಿಸುತ್ತದೆ ಅಂದರೆ IL3Ip ಸಾಲಿನ ವಿದ್ಯುತ್ಗಳಿಂದ ನೀವು ಸರಳವಾಗಿ ಹೇಳಬಹುದು ರೇಖೆಯ ವಿದ್ಯುತ್ ಪ್ರಮಾಣವು ಡೆಲ್ಟಾ ಸಂಪರ್ಕಿತ ಲೋಡ್ನಲ್ಲಿನ ಹಂತದ ವಿದ್ಯುತ್ ಪ್ರಮಾಣಕ್ಕಿಂತ 3 ಪಟ್ಟು ಮೂಲವಾಗಿದೆ ಡೆಲ್ಟಾ ಸಂಪರ್ಕಕ್ಕಾಗಿ ರೇಖೆಯ ವಿದ್ಯುತ್ ಹಂತದ ವಿದ್ಯುತ್ 3 ಪಟ್ಟು ಮೂಲಕ್ಕೆ ಸಮಾನವಾಗಿರುತ್ತದೆ ಈಗ ನೀವು ಏನು ಬರೆಯಬಹುದು ನೀವು ಬರೆಯಬಹುದು ILIaIbIc ಮತ್ತು IpIABIBCICA ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಡೆಲ್ಟಾ ಸಂಪರ್ಕಿತ ಲೋಡ್ನ ರೇಖೆಯ ವಿದ್ಯುತ್ ಅನುಗುಣವಾದ ಹಂತದ ವಿದ್ಯುತ್ 30 ಡಿಗ್ರಿಗಳಷ್ಟು ಹಿಂದುಳಿಯುತ್ತದೆ ಆದ್ದರಿಂದ ರೇಖೆಯ ವಿದ್ಯುತ್ ಹಂತದ ವಿದ್ಯುತ್ 30 ಡಿಗ್ರಿಗಳಷ್ಟು ಹಿಂದುಳಿದಿದೆ ಎಂದು ಪ್ರಸ್ತುತ ಅಭಿವ್ಯಕ್ತಿಗಳಿಂದ ನೀವು ನೋಡಬಹುದು ಸ್ಟಾರ್ ಡೆಲ್ಟಾ ಸಂಪರ್ಕಿತ ಲೋಡ್ ಅನ್ನು ಸಮಾನ ಸ್ಟಾರ್ ಸ್ಟಾರ್ ಸಂಪರ್ಕಕ್ಕೆ ಪರಿವರ್ತಿಸಲು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಈಗ ಪರ್ಯಾಯ ಮಾರ್ಗವಿದೆ ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ನೀವು ಡೆಲ್ಟಾ ಸಂಪರ್ಕಿತ ಲೋಡ್ ಅನ್ನು ಸಮಾನ star ಸಂಪರ್ಕಿತ ಲೋಡ್ ಆಗಿ ಪರಿವರ್ತಿಸಬೇಕು ಇದನ್ನು ನಾವು ಸ್ಟಾರ್ ಡೆಲ್ಟಾ ರೂಪಾಂತರದ ಸಹಾಯದಿಂದ ಮಾಡಬಹುದು ಅಂತಹ ಸಂದರ್ಭದಲ್ಲಿ ನೀವು ZYZ∆3 ಎಂದು ಹೇಳಬಹುದು ಮತ್ತು ನೀವು ಸ್ಟಾರ್ ಸ್ಟಾರ್ ಸಂಪರ್ಕದ ಸಂದರ್ಭದಲ್ಲಿ ನಾವು ಮಾಡಿದಂತೆ ವ್ಯವಸ್ಥೆಯನ್ನು ವಿಶ್ಲೇಷಿಸಬಹುದು ಈಗ ಇಲ್ಲಿರುವ 3 ಹಂತದ ವ್ಯವಸ್ಥೆಯನ್ನು ಏಕ ಹಂತದ ಸಮಾನ ಸರ್ಕ್ಯೂಟ್ನಿಂದ ಬದಲಾಯಿಸಬಹುದು ಇದನ್ನು ನಾವು ಸ್ಟಾರ್ ಸ್ಟಾರ್ ಪ್ರಕರಣದ ಸಂದರ್ಭದಲ್ಲಿ ಚರ್ಚಿಸುತ್ತೇವೆ ಇದು ರೇಖೆಯ ವಿದ್ಯುತ್ನ್ನು ಮಾತ್ರ ಕಂಡುಹಿಡಿಯಲು ನಮಗೆ ಅನುಮತಿಸುತ್ತದೆ ನಂತರ ನಾವು IL3Ip ಎಂಬ ನಮ್ಮ ಇತ್ತೀಚಿನ ಚರ್ಚೆಯನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಈ ಸಂಬಂಧದ ಸಹಾಯದಿಂದ ನೀವು ಪಡೆಯಬಹುದಾದ ಹಂತದ ವಿದ್ಯುತ್ಮತ್ತು ಪ್ರತಿಯೊಂದು ಹಂತದ ವಿದ್ಯುತ್ಗಳು ಅನುಗುಣವಾದ ರೇಖೆಯ ವಿದ್ಯುತ್ನ್ನು 30 ಡಿಗ್ರಿಗಳಷ್ಟು ಮುನ್ನಡೆಸುತ್ತವೆ ಎಂಬ ಅಂಶವನ್ನು ನಾವು ಬಳಸಿಕೊಳ್ಳುತ್ತೇವೆ ನೀವು ಸ್ಟಾರ್ ಡೆಲ್ಟಾವನ್ನು ಸ್ಟಾರ್ ಸ್ಟಾರ್ ಸಂಯೋಜನೆಯಾಗಿ ಪರಿವರ್ತಿಸುವಾಗ ಸ್ಟಾರ್ ಡೆಲ್ಟಾ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಈಗ ನಾವು 1 ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಹಂತದ ವೋಲ್ಟೇಜ್ 𝐕𝑎𝑛 100∠10 ° V ಯೊಂದಿಗೆ A B C ಹಂತದ ಅನುಕ್ರಮ star ಸಂಪರ್ಕಿತ ಮೂಲವಿದೆ ಎಂದು ಭಾವಿಸೋಣ ಮತ್ತು ಇದು ಡೆಲ್ಟಾ ಸಂಪರ್ಕಿತ ಸಮತೋಲಿತ ಹೊರೆಗೆ ಪ್ರತಿ ಹಂತಕ್ಕೆ ಪ್ರತಿರೋಧ 8 𝑗4 ನೊಂದಿಗೆ ಸಂಪರ್ಕ ಹೊಂದಿದೆ ನಾವು ಹಂತ ಮತ್ತು ರೇಖೆಯ ವಿದ್ಯುತ್ಗಳನ್ನು ಲೆಕ್ಕ ಹಾಕಬೇಕಾಗಿದೆ ಆದ್ದರಿಂದ ಲೋಡ್ ಪ್ರತಿರೋಧವನ್ನು ನೀವು ಇದನ್ನು ಫಾಸರ್ ರೂಪದಲ್ಲಿ ಪರಿವರ್ತಿಸಬಹುದು Z∆8j48 57° ಈಗ ಹಂತ ವೋಲ್ಟೇಜ್ Van100∠10°V ಈಗ ಲೈನ್ ವೋಲ್ಟೇಜ್VabVan3∠30°1003∠10°30°V173 2∠40°VVAB ಈಗ ಸ್ಟಾರ್ ಡೆಲ್ಟಾ ಸಂಯೋಜನೆಯ ಸಂದರ್ಭದಲ್ಲಿ ಮೂಲ ಬದಿಯ ರೇಖೆಯ ವೋಲ್ಟೇಜ್ ಡೆಲ್ಟಾ ಬದಿಯಲ್ಲಿ ಹಂತದ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಹಂತದ ವಿದ್ಯುತ್ಗಳ ಮೌಲ್ಯವನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು IABVABZ∆173

43°A ಈಗ ಡೆಲ್ಟಾ ಸಂಪರ್ಕಿತ ಲೋಡ್ನ ಸಂದರ್ಭದಲ್ಲಿ ರೇಖೆಯ ವಿದ್ಯುತ್ಗಳು ಯಾವುವು ಲೈನ್ ಕರೆಂಟ್ IaIAB3∠ 30°319 3613

43°A ಈ ರೀತಿಯಲ್ಲಿ ನೀವು ಸರ್ಕ್ಯೂಟ್ ಅನ್ನು ಸ್ಟಾರ್ ಡೆಲ್ಟಾ ಆಗಿದ್ದರೆ ಅದು ಸ್ಟಾರ್ ಡೆಲ್ಟಾ ಸಂಯೋಜನೆಯಲ್ಲಿದ್ದರೆ ಅದನ್ನು ವಿಶ್ಲೇಷಿಸಬಹುದು ಈಗ ನಾವು ಸಮತೋಲಿತ Δ Δ ಸಂಪರ್ಕದ ಬಗ್ಗೆ ಮಾತನಾಡೋಣ ಈ ಸಂದರ್ಭದಲ್ಲಿ ನೀವು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡಿದರೆ ಸರ್ಕ್ಯೂಟ್ ಇಲ್ಲಿ ಸಂಪರ್ಕಗೊಂಡಿದೆ ಮೂಲವು ಡೆಲ್ಟಾ ಸಂಪರ್ಕಗೊಂಡಿದೆ ಮತ್ತು ಲೋಡ್ ಡೆಲ್ಟಾ ಸಂಪರ್ಕ ಹೊಂದಿದೆ ಆದ್ದರಿಂದ ಭಾರ 𝐕𝑏𝑐 ಮತ್ತು i ಆಗಿರುವ ಮೂಲ ವೋಲ್ಟೇಜ್ ಅನ್ನು ಲೋಡ್ ಪ್ರತಿರೋಧಗಳಲ್ಲೂ ಅನ್ವಯಿಸಲಾಗುತ್ತದೆ ಆದ್ದರಿಂದ ಲೋಡ್ನಲ್ಲಿ ಸಾಲಿನ ವಿದ್ಯುತ್𝐈𝑎 𝐈𝑏f ಆಗಿದ್ದರೆ ನಾವು ಹಂತದ ವಿದ್ಯುತ್ವನ್ನು 𝐈𝐴𝐵 𝐈𝐵𝐶 ಮತ್ತು 𝐈A𝐶 ಎಂದು ಪರಿಗಣಿಸುತ್ತೇವೆ ಈಗ ಎರಡೂ ಸಮತೋಲಿತ ಡೆಲ್ಟಾ ಡೆಲ್ಟಾ ಸಂಪರ್ಕಗಳಾಗಿರುವುದರಿಂದ ನಾವು ಮೂಲದಿಂದ ಭಾರ ತಟಸ್ಥವಾಗಿರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಡೆಲ್ಟಾ ಡೆಲ್ಟಾ ಸಂಪರ್ಕದ ಸಂದರ್ಭದಲ್ಲಿ ನಾವು ತಟಸ್ಥತೆಯನ್ನು ಗುರುತಿಸಲು ಸಾಧ್ಯವಿಲ್ಲ ಈಗ ನಾವು ಧನಾತ್ಮಕ ಅನುಕ್ರಮವನ್ನು A B C ಎಂದು ಊಹಿಸಿದರೆ ಡೆಲ್ಟಾ ಸಂಪರ್ಕಿತ ಮೂಲದ ಹಂತದ ವೋಲ್ಟೇಜ್ VabVp∠0° VbcVp∠ 120° VcaVp∠120° ಈಗ ಸಾಲಿನ ವೋಲ್ಟೇಜ್ಗಳು ಡೆಲ್ಟಾ ಸಂಪರ್ಕ ಡೆಲ್ಟಾ ಸಂಪರ್ಕಿತ ಮೂಲ ಮತ್ತು ಲೋಡ್ನ ಸಂದರ್ಭದಲ್ಲಿ ಹಂತದ ವೋಲ್ಟೇಜ್ಗಳಂತೆಯೇ ಇರುತ್ತವೆ ಯಾವುದೇ ರೇಖೆಯ ಪ್ರತಿರೋಧವಿಲ್ಲ ಎಂದು ನಾವು ಊಹಿಸಿಕೊಂಡು ಪ್ರಸರಣ ಮಾರ್ಗಕ್ಕೆ ಯಾವುದೇ ಪ್ರತಿರೋಧವಿಲ್ಲ ಪ್ರಸರಣ ರೇಖೆಯು ನಷ್ಟ ಕಡಿಮೆ ನಂತರ ಡೆಲ್ಟಾ ಸಂಪರ್ಕಿತ ಮೂಲದ ಹಂತದ ವೋಲ್ಟೇಜ್ ಪ್ರತಿರೋಧದ ಉದ್ದಕ್ಕೂ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ VabVAB VbcVBC VcaVCA ರೆಫರ್ಸ್ಲೈಡ್ಟೈಮ್ 19 01 ಈಗ ವೋಲ್ಟೇಜ್ಗಳಿಂದ ನಾವು ಏನು ಮಾಡಬಹುದು ನಾವು ಹಂತದ ವಿದ್ಯುತ್ಗಳನ್ನು ಪಡೆಯಬಹುದು ಈ ಸಂದರ್ಭದಲ್ಲಿ ಹಂತದ ವಿದ್ಯುತ್ IABVABZ∆VabZ∆ IBCVBCZ∆VbcZ∆ ICAVCAZ∆VcaZ∆ ಪ್ರಸ್ತುತ ಸಮೀಕರಣಗಳಿಂದ ವಿದ್ಯುತ್ಗಳು ಒಂದೇ ಪ್ರಮಾಣವನ್ನು ಹೊಂದಿವೆ ಎಂದು ನೀವು ನೋಡಬಹುದು ಆದರೆ ಇವುಗಳು ಮತ್ತೆ 120 ಡಿಗ್ರಿಗಳಷ್ಟು ಹಂತದಿಂದ ಹೊರಗುಳಿಯುತ್ತವೆ ಏಕೆಂದರೆ ಈ ವೋಲ್ಟೇಜ್ಗಳು ಒಂದಕ್ಕೊಂದು ಹಂತದಿಂದ 120 ಡಿಗ್ರಿಗಳಷ್ಟು ಹೊರಗಿರುತ್ತವೆ ಈಗ ನೀವು ಹಂತದ ಪ್ರಸ್ತುತ ಮಾಹಿತಿಯನ್ನು ಹೊಂದಿದ್ದೀರಿ ಮುಂದಿನ ಕಾರ್ಯವೆಂದರೆ ನೀವು ಲೈನ್ ಕರೆಂಟ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಲೈನ್ ವಿದ್ಯುತ್ವನ್ನು ಹೇಗೆ ಕಂಡುಹಿಡಿಯಬಹುದು ನೀವು KCL ಅನ್ನು A ಅಥವಾ B ಅಥವಾ C ನೋಡ್ಗಳಲ್ಲಿ ಅನ್ವಯಿಸಬಹುದು ನೀವು KCL ಅನ್ನು ಅನ್ವಯಿಸಬಹುದು ಇಲ್ಲಿ ನೀವು KCL ಅನ್ನು ಅನ್ವಯಿಸಿದರೆ ನೀವು ಪಡೆಯುತ್ತೀರಿ IaIAB ICA0 ಈಗ ICAIAB∠ 240° IaIAB ICAIAB1 1∠ 240° IAB10 5 j0 866IAB3∠ 30° ಅಂತೆಯೇ IbIBC IABIBC3∠ 30° IcICA IBCICA3∠ 30° ರೇಖೆಯ ವಿದ್ಯುತ್ ಪ್ರಮಾಣವು ಹಂತದ ವಿದ್ಯುತ್ ಪರಿಮಾಣಕ್ಕಿಂತ √3 ಪಟ್ಟು ಎಂದು ಇದು ತೋರಿಸುತ್ತದೆ ಅಂದರೆ IL3Ip ಈಗ ನಮ್ಮ ಸಮತೋಲಿತ ಡೆಲ್ಟಾ ಡೆಲ್ಟಾ ಸಂಪರ್ಕಕ್ಕೆ ಸಂಬಂಧಿಸಿದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಸಂದರ್ಭದಲ್ಲಿ 20 𝑗15 ನ ಪ್ರತಿರೋಧವನ್ನು ಹೊಂದಿರುವ ಸಮತೋಲಿತ ಡೆಲ್ಟಾ ಸಂಪರ್ಕಿತ ಲೋಡ್ 𝐕𝑎𝑏 330∠0 ° V ಹೊಂದಿರುವ ಡೆಲ್ಟಾ ಸಂಪರ್ಕಿತ ಧನಾತ್ಮಕ ಅನುಕ್ರಮ ಜನರೇಟರ್ಗೆ ಸಂಪರ್ಕ ಹೊಂದಿದೆ ನಾವು ಕಂಡುಹಿಡಿಯಬೇಕಾದದ್ದು ನಾವು ಹಂತದ ವಿದ್ಯುತ್ ಕಂಡುಹಿಡಿಯಬೇಕು ಲೋಡ್ ಮತ್ತು ಸರ್ಕ್ಯೂಟ್ನ ರೇಖೆಯ ವಿದ್ಯುತ್ಗಳು ನಾವು ಇದನ್ನು ಫಾಸರ್ ಆಗಿ ಪರಿವರ್ತಿಸಬಹುದು Z∆20 j1525∠ 36 87° Vab330∠0°VVAB So ಆದ್ದರಿಂದ IABVABZ∆330∠0°25∠ 36

87°A ರೇಖೆಯ ವಿದ್ಯುತ್ IaIAB3∠ 30°313 236

87°A ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇವೆ ಈ ಉಪನ್ಯಾಸದಲ್ಲಿ ನಾವು ಸ್ಟಾರ್ ಡೆಲ್ಟಾ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ವೈ ಡೆಲ್ಟಾ ಮತ್ತು ನಂತರ ಡೆಲ್ಟಾ ಡೆಲ್ಟಾ ಸಂಪರ್ಕಿತ ಸರ್ಕ್ಯೂಟ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಡೆಲ್ಟಾ ವೈ ಸಂಪರ್ಕಿತ ಸರ್ಕ್ಯೂಟ್ ಅಥವಾ ಡೆಲ್ಟಾ ಸ್ಟಾರ್ ಸಂಪರ್ಕಿತ ಸರ್ಕ್ಯೂಟ್ನೊಂದಿಗೆ ನಮ್ಮ ಚರ್ಚೆಯನ್ನು ಪ್ರಾರಂಭಿಸುತ್ತೇವೆ ಧನ್ಯವಾದಗಳು